ಇಂದಿನ ನಿಗದಿತ ಕಾರ್ಯದಲ್ಲಿ ನಾವು ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ಗಳನ್ನು ನೋಡಲಿದ್ದೇವೆ ಇದು 4ನೇ ನಿಗದಿತ ಕಾರ್ಯವಾಗಿದೆ ಆದ್ದರಿಂದ ತರಗತಿಯಲ್ಲಿ ನಾವು 2 ರೀತಿಯ ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ಗಳನ್ನು ನೋಡಿದೆವು ಒಂದು ಸ್ಕಾಟ್ಕಿ ಜಂಕ್ಷನ್ ಅಥವಾ ಸ್ಕಾಟ್ಕಿ ಕಾಂಟ್ಯಾಕ್ಟ್ ಮತ್ತು ಇನ್ನೊಂದು ಓಹ್ಮಿಕ್ ಜಂಕ್ಷನ್ ಅಥವಾ ಓಹ್ಮಿಕ್ ಕಾಂಟ್ಯಾಕ್ಟ್ ಆಗಿದೆ ಆದ್ದರಿಂದ ಮೆಟಲ್Metal ವರ್ಕ್ ಫಂಕ್ಷನ್ನಲ್ಲಿ ಸ್ಕಾಟ್ಕಿ ಜಂಕ್ಷನ್ ರೂಪುಗೊಳ್ಳುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಫೈಎಮ್phi m ಸೆಮಿಕಂಡಕ್ಟರ್ನ ವರ್ಕ್ ಫಂಕ್ಷನ್ಕ್ಕಿಂತ ಹೆಚ್ಚಾಗಿದೆ ಓಹ್ಮಿಕ್ ಜಂಕ್ಷನ್ನ ಸಂದರ್ಭದಲ್ಲಿ ಇದು ಉಲ್ಟಾ ಆಗಿದೆ ಮೆಟಲ್ನ ವರ್ಕ್ ಫಂಕ್ಷನ್Work function ಸೆಮಿಕಂಡಕ್ಟರ್ನ ವರ್ಕ್ ಫಂಕ್ಷನ್ಕ್ಕಿಂತ ಕಡಿಮೆ ಇರುತ್ತದೆ ಸ್ಕಾಟ್ಕಿ ಜಂಕ್ಷನ್ ಮೂಲಭೂತವಾಗಿ ರೆಕ್ಟಿಫೈಯರ್ನಂತೆ ವರ್ತಿಸುತ್ತದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಇದು ಫಾರ್ವರ್ಡ್ ಬಯಾಸ್ದಲ್ಲಿ ಕರೆಂಟ್ ಅನ್ನು ಕಂಡಕ್ಟ್Conduct ಮಾಡುತ್ತದೆ ಮತ್ತು ರಿವರ್ಸ್ ಬಯಾಸ್ನಲ್ಲಿ ಯಾವುದೇ ಕಂಡಕ್ಷನ್Conduction ಹೊಂದಿರುವುದಿಲ್ಲ ಆದ್ದರಿಂದ ಈ ರೀತಿಯಲ್ಲಿ ಸ್ಕಾಟ್ಕಿ ಜಂಕ್ಷನ್ ಪಿ ಎನ್ ಜಂಕ್ಷನ್ ಅನ್ನು ಹೋಲುತ್ತದೆ ಇದು ರೆಕ್ಟಿಫೈಯರ್ ಕೂಡ ಆಗಿದೆ ಓಹ್ಮಿಕ್ ಜಂಕ್ಷನ್ ಆಗಿದೆ ಮತ್ತೊಂದೆಡೆ ಇದು ಕೇವಲ ಶುದ್ಧ ರೆಸಿಸ್ಟರ್Resistor ಆಗಿದೆ ಇದು ಫಾರ್ವರ್ಡ್ ಬಯಾಸ್ನಲ್ಲಿ ಮತ್ತು ರಿವರ್ಸ್ ಬಯಾಸ್ನಲ್ಲಿ ಕಂಡಕ್ಟ್Conduct ಮಾಡುತ್ತದೆ ಮತ್ತು ಕಂಡಕ್ಟಿವಿಟಿಯನ್ನು ಸೆಮಿಕಂಡಕ್ಟರ್Semiconductor ವಸ್ತುಗಳ ಕಂಡಕ್ಟಿವಿಟಿ ಅಥವಾ ರೆಸಿಸ್ಟಿವಿಟಿಯಿಂದ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇಂದಿನ ನಿಗದಿತ ಕಾರ್ಯಯಲ್ಲಿ ನಾವು ಹೆಚ್ಚಾಗಿ ಸ್ಕಾಟ್ಕಿ ಜಂಕ್ಷನ್ಗಳನ್ನು ನೋಡುತ್ತಿದ್ದೇವೆ ನಾವು ಸ್ಕಾಟ್ಕಿ ತಡೆಗೋಡೆ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಮತ್ತು ಫಾರ್ವರ್ಡ್ ಮತ್ತು ರಿವರ್ಸ್ ಬಯಾಸ್Reverse biasದಲ್ಲಿನ ಕರೆಂಟ್Current ಅನ್ನು ಕುರಿತು ಕೆಲವು ಲೆಕ್ಕಗಳನ್ನು ಮಾಡುತ್ತೇವೆ ಈಗ ನಾವು 1 ನೇಯ ಸಮಸ್ಯೆಯನ್ನು ನೋಡೊಣ ಮೆಟಲ್Metal ಮತ್ತು ಪಿ ರೀತಿಯ ಸೆಮಿಕಂಡಕ್ಟರ್ ನಡುವೆ ಸ್ಕಾಟ್ಕಿ ಜಂಕ್ಷನ್ ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ನಾವು ತೋರಿಸಲು ಬಯಸುತ್ತೇವೆ ಇದನ್ನು ನಾವು ಸಮಸ್ಥಿತಿಯಲ್ಲಿ ಫಾರ್ವರ್ಡ್Forward ಮತ್ತು ರಿವರ್ಸ್ ಬಯಾಸ್Biasನ ಅಡಿಯಲ್ಲಿ ಬ್ಯಾಂಡ್ ರೇಖಾಚಿತ್ರವನ್ನು ಚಿತ್ರಿಸುವ ಮೂಲಕ ಮಾಡಬಹುದು ತರಗತಿಯಲ್ಲಿ ನಾವು ಸ್ಕಾಟ್ಕಿ ಜಂಕ್ಷನ್ ಉದಾಹರಣೆಯನ್ನು ನೋಡಿದಾಗ ನಾವು ಮೆಟಲ್Metal ಅನ್ನು ನೋಡುತ್ತೇವೆ ಮತ್ತು ನಂತರ ಎನ್ ರೀತಿಯ ಸೆಮಿಕಂಡಕ್ಟರ್ಗಳನ್ನು ನೋಡುತ್ತೇವೆ ನಾನು ಮೊದಲು ಅದನ್ನು ಸಮಸ್ಥಿತಿಯ ಅಡಿಯಲ್ಲಿ ಚಿತ್ರಸುತ್ತೇನೆ ಮತ್ತು ನಂತರ ಅಲ್ಲಿಂದ ನಾವು ಮೆಟಲ್Metal ಮತ್ತು ಪಿ ರೀತಿಯ ಸೆಮಿಕಂಡಕ್ಟರ್ಗಳನ್ನು ನೋಡುತ್ತೇವೆ ನಾವು ಫೈ ಎಮ್ ಇದು ಫೈ ಸೆಮಿಗಿಂತ ಹೆಚ್ಚಾದಾಗ ಸ್ಕಾಟ್ಕಿ ಜಂಕ್ಷನ್ ರಚನೆಯಾಗುತ್ತದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಮೆಟಲ್ದಿಂದ ಪ್ರಾರಂಭಿಸುತ್ತೇವೆ ನಾನು ಇದನ್ನು ಸ್ವಲ್ಪ ಮೇಲಕ್ಕೆ ಚಿತ್ರಿಸುತ್ತೇನೆ ಇದು ನಿರ್ವಾತ ಮಟ್ಟವನ್ನು ಪ್ರತಿನಿಧಿಸುತ್ತದೆ ಇದು ಮೆಟಲ್Metalನ ಫೆರ್ಮಿ ಮಟ್ಟ ಮತ್ತು ಈ ಜಾಗವು ಮೆಟಲ್ನ ವರ್ಕ್ ಫಂಕ್ಷನ್Work function ಆಗಿದೆ ಆದ್ದರಿಂದ ಈ ಕೆಳಗಿನ ಎಲ್ಲಾ ಶಕ್ತಿಯ ಮಟ್ಟಗಳು ಸಂಪೂರ್ಣವಾಗಿ ತುಂಬಿವೆ ಆದ್ದರಿಂದ ನಾವು ಎನ್ ರೀತಿಯ ವಸ್ತುಗಳೊಂದಿಗೆ ಪ್ರಾರಂಭಿಸುತ್ತೇವೆ ಇದು ನಿಮ್ಮ ಎನ್ ಮಾದರಿಯ ವಸ್ತುವಾಗಿದೆ ನೀವು ಇಸಿ ಮತ್ತು ಇವಿಗಳನ್ನು ಹೊಂದಿದ್ದೀರಿ ಇವಿ ಒಂದು ವೇಲೆನ್ಸ್ ಬ್ಯಾಂಡ್ ಮತ್ತು ಇಸಿ ಕಂಡಕ್ಷನ್ ಬ್ಯಾಂಡ್ ಆಗಿದೆ ಇದು ಎನ್ ರೀತಿಯದ್ದಾಗಿದೆ ಫೆರ್ಮಿ ಮಟ್ಟವು ಕಂಡಕ್ಷನ್ ಬ್ಯಾಂಡ್ಗೆ ಹತ್ತಿರವಾಗಿದೆ ಮತ್ತೊಮ್ಮೆ ಇಲ್ಲಿ ಫೆರ್ಮಿ ಮಟ್ಟ ಮತ್ತು ನಿರ್ವಾತ ಮಟ್ಟದ ನಡುವಿನ ಅಂತರವು ಸೆಮಿಕಂಡಕ್ಟರ್ನ ವರ್ಕ್ ಫಂಕ್ಷನ್ ಆಗಿದೆ ಈ 2 ಅನ್ನು ಸಂಪರ್ಕಕ್ಕೆ ತಂದಾಗ ಸಮಸ್ಥಿತಿಯಲ್ಲಿ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿ ಜೋಡಿಸಿಕೊಂಡಿರಬೇಕು ಎಂದು ನಮಗೆ ತಿಳಿದಿದೆ ಸೆಮಿಕಂಡಕ್ಟರ್ನ ಕಂಡಕ್ಷನ್ ಬ್ಯಾಂಡ್ನಲ್ಲಿರುವ ಹೆಚ್ಚುವರಿ ಇಲೆಕ್ಟ್ರಾನ್ಗಳು ನಮ್ಮಲ್ಲಿವೆ ಇವುಗಳು ಮೆಟಲ್ನಲ್ಲಿರುವ ಎಲ್ಲಾ ಖಾಲಿ ಸ್ಥಿತಿಗಳನ್ನು ಆಕ್ರಮಿಸಿಕೊಳ್ಳುತ್ತವೆ ಆದ್ದರಿಂದ ಸೆಮಿಕಂಡಕ್ಟರ್ ಬದಿಯಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್ ಮತ್ತು ಮೆಟಲ್ನ ಭಾಗದಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್ ಇರುತ್ತದೆ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ದಿಂದ ನೆಗೆಟಿವ್ ಕಡೆಗೆ ಹೋಗುತ್ತದೆ ಮತ್ತು ಬ್ಯಾಂಡ್ಗಳು ಫೀಲ್ಡ್ನ ದಿಕ್ಕಿನಲ್ಲಿ ಬಾಗುತ್ತವೆ ಆದ್ದರಿಂದ ನೀವು ಇದನ್ನು ಸಮಸ್ಥಿತಿಯಲ್ಲಿ ಚಿತ್ರಿಸಿದರೆ ನಾನು ಜಂಕ್ಷನ್ಗಳನ್ನು ಇದು ಇಎಫ್ ಎಂದು ಗುರುತಿಸುತ್ತೇನೆ ಆದ್ದರಿಂದ ಇದು ಮೆಟಲ್ನ ಭಾಗ ಮತ್ತು ಇದು ಎನ್ ರೀತಿಯ ಸೆಮಿಕಂಡಕ್ಟರ್ ಆಗಿದೆ ಇದು ಸೆಮಿಕಂಡಕ್ಟರ್ನ ಇಎಫ್ ಆಗಿದೆ ಜಂಕ್ಷನ್ನಿಂದ ತುಂಬಾ ದೂರದಲ್ಲಿ ಸೆಮಿಕಂಡಕ್ಟರ್ ಇನ್ನೂ ಎನ್ ರೀತಿಯದ್ದಾಗಿರುತ್ತದೆ ನಾನು ಬ್ಯಾಂಡ್ಗಳನ್ನು ಸ್ವಲ್ಪ ಹತ್ತಿರದಲ್ಲಿ ಚಿತ್ರಿಸುತ್ತೆನೆ ಇದು ಎನ್ ರೀತಿಯ ಇಸಿ ಮತ್ತು ಇವಿ ಸೆಮಿಕಂಡಕ್ಟರ್ನ ಮೇಲೆ ನಿವ್ವಳ ಪಾಸಿಟಿವ್ ಚಾರ್ಜ್ ಮತ್ತು ಮೆಟಲ್ನ ಮೇಲೆ ನಿವ್ವಳ ನೆಗೆಟಿವ್ ಚಾರ್ಜ್ ಇರುತ್ತದೆ ಮತ್ತು ಬ್ಯಾಂಡ್ಗಳು ಬಾಗುತ್ತವೆ ಆದ್ದರಿಂದ ಇದು ಡಿಪ್ಲಿಷನ್ ಪ್ರದೇಶವನ್ನು ರೂಪಿಸುತ್ತದೆ ಮತ್ತು ಇದು ಸಮಸ್ಥಿತಿಯಲ್ಲಿ ಬ್ಯಾಂಡ್ನ ರೇಖಾಚಿತ್ರವಾಗಿದೆ ಇದು ಎನ್ ಪ್ರಕಾರದಲ್ಲಿನ ಮೆಟಲ್ನ ಪ್ರಕರಣವಾಗಿದೆ ಮತ್ತು ಇದು ನಾವು ತರಗತಿಯಲ್ಲಿ ಕಲಿತಿರುವಂತಯೇ ಇದೆ ಆದ್ದರಿಂದ ನಾವು ಈಗ ಒಂದು ಮೆಟಲ್Metalಗಾಗಿ ಮತ್ತು ಪಿ ರೀತಿಯ ಇನ್ನೊಂದು ಚಿತ್ರವನ್ನು ಬರೆಯೋಣ ಮತ್ತೊಮ್ಮೆ ನಾವು ನಿರ್ವಾತ ಮಟ್ಟವನ್ನು ಹೊಂದಿದ್ದೇವೆ ನೀವು ಮೆಟಲ್Metalನ ಫೆರ್ಮಿ ಮಟ್ಟವನ್ನು ಹೊಂದಿದ್ದೀರಿ ಮತ್ತು ಇದು ಫೈಎಮ್ ಮತ್ತು ಇದು ಮೆಟಲ್ ಆಗಿದೆ ನಮ್ಮಲ್ಲಿ ಈಗ ಪಿ ರೀತಿಯ ಸೆಮಿಕಂಡಕ್ಟರ್ ಇದೆ ಆದ್ದರಿಂದ ಇದು ಇಸಿ ಇದು ಇಎಫ್ ಮತ್ತು ಇದು ಇವಿಗಳಾಗಿವೆ ಆದ್ದರಿಂದ ಇದು ಪಿ ರೀತಿಯ ಸೆಮಿಕಂಡಕ್ಟರ್ ಆಗಿದ್ದು ಇದರಿಂದಾಗಿ ಫೆರ್ಮಿ ಮಟ್ಟವು ವೇಲೆನ್ಸ್ ಬ್ಯಾಂಡ್ಗೆ ಹತ್ತಿರದಲ್ಲಿದೆ ನಾವು ಮೆಟಲ್ಗಾಗಿ ಮತ್ತು ಎನ್ ರೀತಿಯದ್ದಕ್ಕೆ ಬಳಸಿದ ಅದೇ ವಾದವನ್ನು ನಾವು ಇಲ್ಲಿ ಬಳಸಬಹುದು ವಾದವು ಈಗ ವ್ಯತಿರಿಕ್ತವಾಗಿದೆ ಆದ್ದರಿಂದ ಮತ್ತೊಮ್ಮೆ ಜಂಕ್ಷನ್ ರೂಪುಗೊಂಡಾಗ ಫೆರ್ಮಿ ಮಟ್ಟಗಳು ಒಂದೇ ಸಾಲಿನಲ್ಲಿ ಜೊಡಿಸಿಕೊಂಡಿರಬೇಕು ಆದರೆ ಸೆಮಿಕಂಡಕ್ಟರ್ದಿಂದ ಮೆಟಲ್ಗೆ ಹೋಗುವ ಹೆಚ್ಚುವರಿ ಇಲೆಕ್ಟ್ರಾನ್ಗಳ ಬದಲು ನಾವು ಈಗ ಮೆಟಲ್ದಿಂದ ಸೆಮಿಕಂಡಕ್ಟರ್ ಅಥವಾ ಹೋಲ್ಗಳಿಗೆ ಚಲಿಸುವ ಇಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ಸೆಮಿಕಂಡಕ್ಟರ್ದಿಂದ ಮೆಟಲ್ಗೆ ಚಲಿಸುವ ಮೂಲಕ ಮೆಟಲ್ ಬದಿಯಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್ ಮತ್ತು ಸೆಮಿಕಂಡಕ್ಟರ್ಗಳ ಬದಿಗಳಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್ ಇರುತ್ತದೆ ಮತ್ತು ನಾವು ಸೆಮಿಕಂಡಕ್ಟರ್ದಿಂದ ಮೆಟಲ್ಗೆ ಹೋಗುವಾಗ ಬ್ಯಾಂಡ್ಗಳು ಕೆಳಗೆ ಬಾಗುತ್ತವೆ ಆದ್ದರಿಂದ ಇದು ನಾವು ಇದನ್ನು ಸಮಸ್ಥಿತಿಯಲ್ಲಿ ಚಿತ್ರಿಸಿದರೆ ಫೆರ್ಮಿ ಮಟ್ಟಗಳು ಒಂದೇ ಸಾಲಿನಲ್ಲಿ ಜೊಡಿಸಿಕೊಂಡಿರಬೇಕು ಹಾಗಾಗಿ ನಾನು ಇಲ್ಲಿ ಇಂಟರ್ಫೇಸ್ನಲ್ಲಿ ಇರಿಸುತ್ತೇನೆ ಆದ್ದರಿಂದ ಇಎಫ್ ಮತ್ತು ಇಎಫ್ ಮೆಟಲ್ ಮತ್ತು ಪಿ ರೀತಿಯ ಸೆಮಿಕಂಡಕ್ಟರ್ ಜಂಕ್ಷನ್ನಿಂದ ದೂರವಿದೆ ನಿಮ್ಮ ವಸ್ತು ಇನ್ನೂ ಪಿ ರೀತಿಯದ್ದಾಗಿದೆ ಮತ್ತು ನಂತರ ಬ್ಯಾಂಡ್ಗಳು ಕೆಳಗೆ ಬಾಗುತ್ತವೆ ಇದರಿಂದ ನಿವ್ವಳ ನೆಗೆಟಿವ್ ಚಾರ್ಜ್ ಮತ್ತು ನಿವ್ವಳ ಪಾಸಿಟಿವ್ ಚಾರ್ಜ್ ಇರುತ್ತದೆ ಮತ್ತು ಇದು ಡಿಪ್ಲಿಷನ್ ಪ್ರದೇಶವಾಗಿದೆ ಇಲ್ಲಿ ಬ್ಯಾಂಡ್ ಬಾಗುವುದು ಎನ್ ರೀತಿಯಲ್ಲಿರುವ ಮೆಟಲ್ ಅನ್ನು ಹೋಲುತ್ತದೆ ಆದರೆ ಅದು ಬೇರೆ ಮಾರ್ಗದಲ್ಲಿ ಹೋಗುತ್ತದೆ ನಾವು ಈಗ ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಫಾರ್ವರ್ಡ್ ಮತ್ತು ರಿವರ್ಸ್ ಬೈಅಸ್Bais ನಲ್ಲಿ ಚಿತ್ರಿಸಲು ಬಯಸುತ್ತೇವೆ ಆದ್ದರಿಂದ ಫಾರ್ವರ್ಡ್ ಬೈಅಸ್ನ ಸಂದರ್ಭದಲ್ಲಿ ಇದು ಮೆಟಲ್ ಆಗಿದೆ ಇದು ಪಿ ರೀತಿಯದ್ದಾಗಿದೆ ಮೆಟಲ್ ನೆಗೆಟಿವ್ ಚಾರ್ಜ್ ಗೆ ಮತ್ತು ಪಿ ರೀತಿಯ ಪಾಸಿಟಿವ್ ಚಾರ್ಜ್Posiive chargeಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಫೆರ್ಮಿ ಮಟ್ಟದ ಸ್ಥಾನಪಲ್ಲಟವಾಗುತ್ತದೆ ಮತ್ತು ತಡೆಗೋಡೆ ಮೂಲಭೂತವಾಗಿ ಕೆಳಗೆ ಬರುತ್ತದೆ ಆದ್ದರಿಂದ ನಾವು ಇದನ್ನು ಮತ್ತೊಮ್ಮೆ ಬರೆಯಬಹುದು ಅದು ಮೆಟಲ್ ಆಗಿದೆ ಮತ್ತು ಇದು ಇಂಟರ್ಫೇಸ್ ಆಗಿದೆ ಈಗ ಫೆರ್ಮಿ ಮಟ್ಟಗಳು ಇನ್ನು ಮುಂದೆ ಜೊಡಿಸಿಕೊಳ್ಳುವುದಿಲ್ಲ ಮತ್ತು ಪಿ ರೀತಿಯದ್ದಕ್ಕಾಗಿ ಫೆರ್ಮಿ ಮಟ್ಟವನ್ನು ಕೆಳಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಈ ಕೆಳಕ್ಕೆ ವರ್ಗಾವಣೆಯಾಗುವುದನ್ನು Vo ಬಾಹ್ಯ ಪೊಟೆನ್ಷಿಯಲ್ದಿಂದ ನೀಡಲಾಗುತ್ತದೆ ಆದ್ದರಿಂದ ಇಲ್ಲಿ ಇಲೆಕ್ಟ್ರಾನ್ ಮತ್ತು ಹೋಲ್ಗಳ ಚಲನೆಯ ತಡೆ ಕಡಿಮೆಯಾಗುತ್ತದೆ ಇದರಿಂದ ನೀವು ಹೆಚ್ಚುತ್ತಿರುವ ವೋಲ್ಟೇಜ್ ಅನ್ನು ಅನ್ವಯಿಸಿದಾಗ ಕರೆಂಟ್ ಹೆಚ್ಚಾಗುತ್ತದೆ ರಿವರ್ಸ್ ಬಯಾಸ್Reverse biasನ ಸಂದರ್ಭದಲ್ಲಿ ಎಮ್ ಮೆಟಲ್ ಅನ್ನು ಪಾಸಿಟಿವ್ಗೆ ಮತ್ತು ಪಿಯನ್ನು ಸೆಮಿಕಂಡಕ್ಟರ್ ನೆಗೆಟಿವ್ಗೆ ಸಂಪರ್ಕಿಸಲಾಗಿದೆ ಮತ್ತೊಮ್ಮೆ ಫೆರ್ಮಿ ಮಟ್ಟಗಳು ಒಂದೇ ಸಾಲಿನಲ್ಲಿ ಜೋಡಿಸಿಕೊಳ್ಳುವುದಿಲ್ಲ ಆದರೆ ಫೆರ್ಮಿ ಮಟ್ಟವನ್ನು ಕೆಳಗೆ ಸ್ಥಳಾಂತರಿಸುವ ಬದಲು ಈಗ ಮೇಲಕ್ಕೆ ವರ್ಗಾಯಿಸಲಾಗಿದೆ ಆದ್ದರಿಂದ ಅದು ನನ್ನ ಇಂಟರ್ಫೇಸ್ ಇವಿ ಇಸಿ ಮತ್ತು ಇಎಫ್ಗಳಾಗಿವೆ ಇದು ಮೆಟಲ್Metal ಆಗಿದೆ ಇದು ಪಿ ರೀತಿಯ ಸೆಮಿಕಂಡಕ್ಟರ್ ಆಗಿದೆ ಆದ್ದರಿಂದ ಇದು ನಾವು ಮೆಟಲ್ ಅನ್ನು ಹೊಂದಿರುವ ಪರಿಸ್ಥಿತಿಯಾಗಿದೆ ಮತ್ತು ಸಮಸ್ಥಿತಿಯಲ್ಲಿ ಪಿ ರೀತಿಯ ಎನರ್ಜಿ ಬ್ಯಾಂಡ್ನ ರೇಖಾಚಿತ್ರ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬೈಅಸ್Reverse Bais ಆಗಿದೆ ಈಗ ಸಮಸ್ಯೆ ಸಂಖ್ಯೆ 2 ಕ್ಕೆ ಹೋಗೋಣ ಸಮಸ್ಯೆ 2 ರಲ್ಲಿ ನಾವು 1016 cm 3 ಡೋನರ್ಗಳೊಂದಿಗೆ ಎನ್ ಮಾದರಿಯ ಸಿಲಿಕಾನ್ಗಳನ್ನು ಹೊಂದಿದ್ದೇವೆ ಈಗಎನ್ ಸಿಲಿಕಾನ್ 1016 cm 3 ಎನ್ ಡಿ ಗಳನ್ನು ಹೊಂದಿದೆ ಸ್ಯಾಂಪಲ್ನ 2 ತುದಿಗಳನ್ನು ಬಿ ಮತ್ತು ಸಿ ಎಂದು ಗುರುತಿಸಲಾಗಿದೆ ಆದ್ದರಿಂದ ಇಲ್ಲಿ 2 ತುದಿಗಳನ್ನು ಹೊಂದಿದ್ದೇವೆ ಎರಡೂ ತುದಿಗಳಲ್ಲಿ ಮೂಲಭೂತವಾಗಿ 2 ಮೆಟಲ್ಗಳಿವೆ ಆದ್ದರಿಂದ ನಾವು ಇದರ ರೂಪುರೇಷೆಯನ್ನು ಬರೆಯುವುದಾದರೆ ಇದು ಎನ್ ರೀತಿಯ ಸಿಲಿಕಾನ್ ಮತ್ತು ನಾನು ಎರಡೂ ಕಡೆ ಬಿ ಮತ್ತು ಸಿಗಳನ್ನು ಹೊಂದಿದ್ದೇನೆ ಅವುಗಳು ಮೂಲಭೂತವಾಗಿ ಮೆಟಲ್ನ ಸಂಪರ್ಕಗಳೆಂದು ನಿಮಗೆ ತೋರಿಸಲು ನಾನು ಅವುಗಳಿಗೆ ಬಣ್ಣವನ್ನು ತುಂಬುತ್ತೇನೆ ಸಿಲಿಕಾನ್ದ ಇಲೆಕ್ಟ್ರಾನ್ ಅಫಿನಿಟಿ ಖೈⲬದ ಮೌಲ್ಯ 4 01 eV ಆಗಿದೆ 4 ಪೊಟೆನ್ಷಿಯಲ್ ಮೆಟಲ್Metalಗಳನ್ನು ಈ ಸಂಪರ್ಕಗಳಿಗೆ ಬಳಸಬಹುದು ಮತ್ತು ಅವುಗಳ ವರ್ಕ್ ಫಂಕ್ಷನ್Work functionಗಳನ್ನು ನೀಡಲಾಗಿದೆ ನಮ್ಮಲ್ಲಿ ಸೀಸಿಯಮ್ ಲಿಥಿಯಂ ಅಲ್ಯೂಮಿನಿಯಂ ಮತ್ತು ಗೋಲ್ಡ್ ಇದೆ ಮತ್ತು ವರ್ಕ್ ಫಂಕ್ಷನ್Work functionಗಳನ್ನು ಪ್ರಾಮುಖ್ಯವಾಗಿ ನೀಡಲಾಗಿದೆ ಆದ್ದರಿಂದ ನಾವು ಮಾಡಬೇಕಾದ ಮೊದಲನೆಯ ಕೆಲಸವೆಂದರೆ ಸೆಮಿಕಂಡಕ್ಟರ್ನ ವರ್ಕ್ ಫಂಕ್ಷನ್Work function ಅನ್ನು ಲೆಕ್ಕಾಚಾರ ಮಾಡುವುದು ಆದ್ದರಿಂದ ನಾವು ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಬರೆಯಬಹುದು ಇದು ನಿರ್ವಾತ ಪ್ರದೇಶವಾಗಿದೆ ನಾವು ಸೆಮಿಕಂಡಕ್ಟರ್ ಬದಿಗಳಾದ Ec ಮತ್ತು EV ಗಳನ್ನು ಮಾತ್ರ ಚಿತ್ರಿಸುತ್ತೇವೆ ಇದು ಎನ್ ರೀತಿಯ ಸೆಮಿಕಂಡಕ್ಟರ್ ಆಗಿದೆ ಆದ್ದರಿಂದ ಫೆರ್ಮಿ ಮಟ್ಟವು ಕಂಡಕ್ಷನ್ ಬ್ಯಾಂಡ್ಗೆ ಹತ್ತಿರವಾಗಿರುತ್ತದೆ ಈಗ ಇಲೆಕ್ಟ್ರಾನ್ ಅಫಿನಿಟಿಯು ಕಂಡಕ್ಷನ್ ಮಟ್ಟ ಮತ್ತು ನಿರ್ವಾತ ಮಟ್ಟಗಳ ನಡುವಿನ ಶಕ್ತಿಯ ವ್ಯತ್ಯಾಸವಾಗಿದೆ ಇದು ಮೂಲಭೂತವಾಗಿ ಖೈ ಆಗಿದೆ ನಮಗೆ ವರ್ಕ್ ಫಂಕ್ಷನ್ ಬೇಕಾಗಿದೆ ಹಾಗಾಗಿ ನಮಗೆ ಸಿಲಿಕಾನ್ನ ಫೈ ಮೌಲ್ಯವು ಬೇಕಾಗಿದೆ ನಾವು ಫೆರ್ಮಿ ಮಟ್ಟದ ಸ್ಥಾನವನ್ನು ತಿಳಿದುಕೊಳ್ಳಬೇಕು ಮತ್ತು ಅದನ್ನು ವಸ್ತುವಿನಲ್ಲಿರುವ ಡೋನರ್ಗಳ ಕಾನ್ಸಂಟ್ರೇಷನ್ದಿಂದ ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಇದನ್ನು EFn EFi kT ln nni ಎಂಬ ಸಮೀಕರಣದಿಂದ ಹೇಳಬಹುದು ಆದ್ದರಿಂದ ಎನ್ ಎಂಬುದು ಎನ್ ಡಿ ಹೊರತುಪಡಿಸಿ ಏನೂ ಅಲ್ಲ ಅದು ಸಂಪೂರ್ಣವಾಗಿ ಅಯನೈಸ಼್ ಆಗಿದೆ ಸಿಲಿಕಾನ್ಗಾಗಿ ಎನ್ ಐ ಮೌಲ್ಯವನ್ನು ನೀಡಲಾಗಿದೆ ಮತ್ತು ನೀವು ಇದನ್ನು ಹಿಂದಿನ ನಿಗದಿತ ಕಾರ್ಯದ ಸಮಯದಲ್ಲಿ ನೋಡಿದ್ದೀರಿ ಅದರ ಬೆಲೆ 1010 ಇದರಿಂದ ನಾವು EFi EFn ಮೌಲ್ಯವನ್ನು ಲೆಕ್ಕ ಹಾಕಬಹುದು ಇಂಟ್ರೈನ್ಸಿಕ್ ಫೆರ್ಮಿ ಮಟ್ಟದ ಸ್ಥಾನವನ್ನು ಸಹ ನಾವು ತಿಳಿದುಕೊಳ್ಳಬಹುದು ನಾವು ಎನ್ ಸಿ ಅಥವಾ ಎನ್ ವಿ ಮೌಲ್ಯಗಳಿಂದ ಲೆಕ್ಕ ಹಾಕಬಹುದು ಈ ನಿರ್ದಿಷ್ಟ ಪ್ರಕರಣದಲ್ಲಿ EFi ದ ಬೆಲೆ 0 55 ಇಲೆಕ್ಟ್ರಾನ್ ವೋಲ್ಟ್ಗಳಾಗಿದೆ ಮತ್ತು ಸಿಲಿಕಾನ್ನ ಬ್ಯಾಂಡ್ ಗ್ಯಾಪ್ 1 1 ಆಗಿದೆ ಇಲ್ಲಿ ಸಂಪೂರ್ಣವಾಗಿ 1 1 eV ಆಗಿದೆ EFi ಇದು ಬ್ಯಾಂಡ್ ಗ್ಯಾಪ್ನ ಕೇಂದ್ರವಾಗಿದೆ 55 ಆಗಿದೆ ಇದರ ದೂರವು ಸಹ ಗೊತ್ತಿದೆ ಮತ್ತು ಇದರ ಮೌಲ್ಯವು 0 192 0 357 ಆಗಿದೆ ಇದನ್ನು ಹೊರತುಪಡಿಸಿ ಉಳಿದೆಲ್ಲವೂ ಗೊತ್ತಿದೆ ಆದ್ದರಿಂದ Ec EFn ಎಂಬುದರ ಮೌಲ್ಯವು 0 192 ಆಗಿದೆ ಆದ್ದರಿಂದ ಇದರಿಂದ ನಾವು ಸಿಲಿಕಾನ್ನ ವರ್ಕ ಫಂಕ್ಷನ್ ಲೆಕ್ಕ ಹಾಕಬಹುದು ಆದ್ದರಿಂದ φSi ಇದು ಎನ್ ರೀತಿಯದ್ದಾಗಿರುವುದರಿಂದ ನಾನು ಕೇವಲ ಎನ್ನ ಫೈ ಬೆಲೆಯನ್ನು ಬರೆಯುತ್ತೇನೆ ಇದು χ ಆಗಿದೆ ಆದರೆ ಅದನ್ನು ಲೆಕ್ಕ ಮಾಡಿದಾಗ ಅದು 4 20 eV ಆಗಿರುತ್ತದೆ ನೀವು ಪ್ರಶ್ನೆಯ ವಿವಿಧ ಭಾಗಗಳನ್ನು ನೋಡಿದರೆ ಭಾಗ ಎ ದಲ್ಲಿ ಯಾವ ಮೆಟಲ್ಗಳು ಸ್ಕಾಟ್ಕಿ ಕಾಂಟ್ಯಾಕ್ಟ್ಗೆ ಕಾರಣವಾಗುತ್ತದೆ ಮೆಟಲ್ನ ವರ್ಕ್ ಫಂಕ್ಷನ್ ಸೆಮಿಕಂಡಕ್ಟರ್ನ ವರ್ಕ್ ಫಂಕ್ಷನ್ಕ್ಕಿಂತ ಹೆಚ್ಚು ಇದ್ದಾಗ ನಾವು ಸ್ಕಾಟ್ಕಿ ಕಾಂಟ್ಯಾಕ್ಟ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಪ್ರಾಮುಖ್ಯವಾಗಿ ಅಲ್ಯೂಮಿನಿಯಂ ಮತ್ತು ಗೋಲ್ಡ್ ಅನ್ನು ಹೊಂದಿರುವಾಗ ಈ ರೀತಿಯಾಗುತ್ತದೆ ಆದ್ದರಿಂದ ಸ್ಕಾಟ್ಕಿ ಕಾಂಟ್ಯಾಕ್ಟ್ ಅಲ್ಯೂಮಿನಿಯಂ ಮತ್ತು ಗೋಲ್ಡ್ಗೆ ಸಂಬಂಧಿಸಿದ್ದಾಗಿರುತ್ತದೆ ಯಾವ ಮೆಟಲ್ ಓಹ್ಮಿಕ್ ಕಾಂಟ್ಯಾಕ್ಟ್ಗೆ ಕಾರಣವಾಗುತ್ತದೆ ಆದ್ದರಿಂದ ಓಹ್ಮಿಕ್ ಕಾಂಟ್ಯಾಕ್ಟ್ 1 ಆಗಿರುತ್ತದೆ ಅದು ಇಲ್ಲಿ ಉಲ್ಟಾ ಆಗಿದೆ ಸೆಮಿಕಂಡಕ್ಟರ್ನ ವರ್ಕ್ ಫಂಕ್ಷನ್ ಅಧಿಕವಾಗಿರುತ್ತದೆ ಆದ್ದರಿಂದ ಇದು ಕೇವಲ ಸೀಸಿಯಮ್ ಮತ್ತು ಲಿಥಿಯಂ ಆಗಿದೆ ಭಾಗ ಸಿಯಲ್ಲಿ ಬಿ ಮತ್ತು ಸಿ ಎರಡೂ ಓಹ್ಮಿಕ್ ಕಾಂಟ್ಯಾಕ್ಟ್Ohmic contactಗಳಿದ್ದಾಗ ಐ ವಿ ಗುಣಲಕ್ಷಣದ ರೂಪುರೇಷೆ ಬರೆಯಿರಿ ನಾನು ಅದನ್ನು ಚಿತ್ರಿಸುತ್ತೇನೆ ಆದ್ದರಿಂದ ಬಿ ಮತ್ತು ಸಿ ಎರಡೂ ಓಹ್ಮಿಕ್ ಕಾಂಟ್ಯಾಕ್ಟ್ಗಳಾಗಿವೆ ಓಹ್ಮಿಕ್ ಕಾಂಟ್ಯಾಕ್ಟ್ ಎಂದರೆ ರೆಸಿಸ್ಟರ್ ಆಗಿದೆ ಆದ್ದರಿಂದ ನೀವು ಬಿ ಮತ್ತು ಸಿ ಎರಡನ್ನೂ ಓಹ್ಮಿಕ್ ಆಗಿರುವಾಗ ಇಡೀ ವಸ್ತುವು ರೆಸಿಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ವಿ ಗುಣಲಕ್ಷಣಗಳು ಕೇವಲ ಸರಳ ರೇಖೆಯಾಗಿರುತ್ತವೆ ಮತ್ತು ಈ ರೇಖೆಯ ಸ್ಲೋಪ್ ಕೇವಲ 1 ಒವರ್ ಆರ್ ಆಗಿದೆ ಭಾಗ ಡಿದಲ್ಲಿ ಬಿ ಓಹ್ಮಿಕ್ ಆಗಿರುವಾಗ ಐ ವಿ ಗುಣಲಕ್ಷಣಗಳ ರೂಪುರೇಷೆಯನ್ನು ಬರೆಯಿರಿ ಆದ್ದರಿಂದ ಬಿ ಓಹ್ಮಿಕ್ ಆಗಿದೆ ಮತ್ತು ನಂತರ ಸಿ ಸ್ಕಾಟ್ಕಿ ಆಗುತ್ತದೆ ನಮ್ಮಲ್ಲಿ ಒಂದು ಓಹ್ಮಿಕ್ ಮತ್ತು ಒಂದು ಸ್ಕಾಟ್ಕಿ ಜಂಕ್ಷನ್ ಇದೆ ಆದ್ದರಿಂದ ಫಾರ್ವರ್ಡ್ ಬಯಾಸ್ದ ಸಂದರ್ಭದಲ್ಲಿ ನೀವು ಸ್ಕಾಟ್ಕಿ ಜಂಕ್ಷನ್ ಅನ್ನು ಹೊಂದಿರುತ್ತೀರಿ ಅದು ಮುಖ್ಯವಾಗಿ ಅಧಿಕ ಕಂಡಕ್ಟರ್ ಆಗಿರುತ್ತದೆ ಇದು ಕಂಡಕ್ಟ್ ಮಾಡಲು ಪ್ರಾರಂಭಿಸುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ರೆಸಿಸ್ಟನ್ಸ್Resistance ನಿಮ್ಮ ಓಹ್ಮಿಕ್ ಕಾಂಟ್ಯಾಕ್ಟ್ ಆಗಿರುವ ಅತ್ಯುನ್ನತ ರೆಸಿಸ್ಟನ್ಸ್Resistance ಬಿಂದುವಿನಿಂದ ನಿರ್ಧರಿಸಲಾಗುತ್ತದೆ ಇಲ್ಲಿಫಾರ್ವರ್ಡ್ ಬಯಾಸ್ ಸಂದರ್ಭದಲ್ಲಿ ಐ ವರ್ಸಸ್ ವಿ ರೇಖಾನಕ್ಷೆಯನ್ನು ಬಿಡಿಸಿದರೆ ನೀವು ಅಧಿಕ ಕಂಡಕ್ಷನ್ ಜಂಕ್ಷನ್ ಅನ್ನು ಹೊಂದಿದ್ದೀರಿ ಅದು ಜಂಕ್ಷನ್ ಸಿ ಆಗಿದೆ ಮತ್ತು ನೀವು ಜಂಕ್ಷನ್ ಬಿ ಆಗಿರುವ ರೆಸಿಸ್ಟರ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಮೂಲಭೂತವಾಗಿ ರೆಸಿಸ್ಟರ್ದಂತೆ ವರ್ತಿಸುತ್ತದೆ ರಿವರ್ಸ್ ಬಯಾಸ್Reverse biasನ ಸಂದರ್ಭದಲ್ಲಿ ಸಿ ಮೂಲಭೂತವಾಗಿ ರಿವರ್ಸ್ ಬಯಾಸ್Reverse bias ಅನ್ನು ಹೊಂದಿರುವುದರಿಂದ ಆ ಮೂಲಕ ಅತ್ಯಂತ ಕಡಿಮೆ ಕಂಡಕ್ಟನ್ಸ್Conductance ಇರುತ್ತದೆ ಇದು ಮೂಲಭೂತವಾಗಿ ಸಂಪೂರ್ಣ ಸರ್ಕ್ಯೂಟ್ನ ಕಂಡಕ್ಟನ್ಸ್ ಅನ್ನು ನಿರ್ಧರಿಸುತ್ತದೆ ಇದರಿಂದ ನೀವು ರಿವರ್ಸ್ಸ್ ಬಯಾಸ್ದಲ್ಲಿ ಅತ್ಯಂತ ಕಡಿಮೆ ಕಂಡಕ್ಟನ್ಸ್ ಅನ್ನು ಹೊಂದಿರುತ್ತೀರಿ ಬಿ ಸ್ಕಾಟ್ಕಿ ಮತ್ತು ಸಿ ಓಹ್ಮಿಕ್ ಆಗಿದೆ ಅದೇ ಕರ್ವ್ ಇರುವಾಗ ಇದು ನಿಜವಾಗುತ್ತದೆ ಭಾಗ ಇ ಯಲ್ಲಿ ಬಿ ಮತ್ತು ಸಿ ಎರಡೂ ಸ್ಕಾಟ್ಕಿಯಾಗಿದ್ದಾಗ ಐ ವಿ ಗುಣಲಕ್ಷಣಗಳ ಚಿತ್ರ ಬಿಡಿಸಿರಿ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಒಂದು ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಅನ್ನು ಹೊಂದಿದ್ದರೆ ಇನ್ನೊಂದು ಜಂಕ್ಷನ್ ರಿವರ್ಸ್ ಬಯಾಸ್ಸ್ಡ್ ಆಗಿರುತ್ತದೆ ಆದ್ದರಿಂದ ನೀವು ಫಾರ್ವರ್ಡ್ ಅಥವಾ ರಿವರ್ಸ್ ಯಾವುದಿದ್ದರೂ ಸರಿ ಯಾವಾಗಲೂ 1 ಜಂಕ್ಷನ್ ಇರುತ್ತದೆ ಅದು ರಿವರ್ಸ್ ಬಯಾಸ್ಸ್ಡ್ ಆಗಿದ್ದು ಅದು ಅತ್ಯಂತ ಕಡಿಮೆ ಕಂಡಕ್ಟನ್ಸ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಐ ವಿ ಗುಣಲಕ್ಷಣಗಳು ಫಾರ್ವರ್ಡ್ ಮತ್ತು ರಿವರ್ಸ್ ಬಯಾಸ್ ಎರಡರಲ್ಲೂ ಅತ್ಯಂತ ಕಡಿಮೆ ಕರೆಂಟ್ ಇರುತ್ತದೆ ನೀವು ಸೆಮಿಕಂಡಕ್ಟರ್ಗೆ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ಗಳನ್ನು ಮಾಡಲು ಪ್ರಯತ್ನಿಸುತ್ತಿರುವಾಗ ಈ ರೀತಿಯ ಪರಿಸ್ಥಿತಿಯು ಬಹಳ ಮುಖ್ಯವಾಗುತ್ತದೆ ಸಾಮಾನ್ಯವಾಗಿ ನಾವು 2 ಕಾಂಟ್ಯಾಕ್ಟ್ಗಳನ್ನು ಆದರ್ಶವಾಗಿ ಮಾಡಬೇಕು ಈ ಕಾಂಟ್ಯಾಕ್ಟ್ಗಳು ಓಹ್ಮಿಕ್ ಆಗಿರಬೇಕೆಂದು ನಾವು ಬಯಸುತ್ತೇವೆ ಏಕೆಂದರೆ ಐ ವಿ ಗುಣಲಕ್ಷಣಗಳನ್ನು ನಿರ್ಧರಿಸುವಲ್ಲಿ ಕಾಂಟ್ಯಾಕ್ಟ್ ಸ್ವತ ಪಾತ್ರವನ್ನು ವಹಿಸುವುದನ್ನು ನಾವು ಬಯಸುವುದಿಲ್ಲ ಆದರೆ ಸ್ಕಾಟ್ಕಿ ಪರಿಣಾಮದ ಆಧಾರದ ಮೇಲೆ ಡಯೋಡ್ಗಳು ಇರಬಹುದು ಇವುಗಳು ಸ್ಕಾಟ್ಕಿ ಡಯೋಡ್ಗಳಾಗಿವೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು 1 ಜಂಕ್ಷನ್ ಮೂಲಭೂತವಾಗಿ ಸ್ಕಾಟ್ಕಿ ಜಂಕ್ಷನ್ ಆಗಿರಬೇಕು ಮತ್ತು ಇನ್ನೊಂದು ಓಹ್ಮಿಕ್ ಜಂಕ್ಷನ್ ಆಗಿರಬೇಕೆಂದು ಬಯಸುತ್ತೇವೆ ಆದ್ದರಿಂದ ನಾವು ಈಗ 3ನೇ ಸಮಸ್ಯೆಗೆ ಹೋಗೋಣ ಸಮಸ್ಯೆ 3 ನೀವು ಟಂಗ್ಸ್ಟನ್ ಮತ್ತು ಎನ್ ರೀತಿಯ ಸಿಲಿಕಾನ್ ನಡುವೆ ಸ್ಕಾಟ್ಕಿ ಜಂಕ್ಷನ್ ಡಯೋಡ್ ಅನ್ನು ಹೊಂದಿದ್ದೀರಿ ಸಿಲಿಕಾನ್ನ್ನು 1016 cm 3 ಡೋನರ್ಗಳೊಂದಿಗೆ ಡೋಪ್ ಮಾಡಲಾಗಿದೆ ಕ್ರಾಸ್ ಸೆಕ್ಷನಲ್ ಏರಿಯಾವನ್ನು ನೀಡಲಾಗಿದೆ ಆದ್ದರಿಂದ ಎ ಯು 0 1 mm2 ಆಗಿದೆ ಸಿಲಿಕಾನ್ನ ಇಲೆಕ್ಟ್ರಾನ್ ಅಫಿನಿಟಿ 4 01 eV ಮೌಲ್ಯವನ್ನು ಕೊನೆಯ ಸಮಸ್ಯೆಯಲ್ಲಿದ್ದಿರುವದನ್ನು ನೀಡಲಾಗಿದೆ ಮತ್ತು ಮೆಟಲ್ನ ವರ್ಕ್ ಫಂಕ್ಷನ್ ಅನ್ನು 4 55 ಎಲೆಕ್ಟ್ರಾನ್ ವೋಲ್ಟ್ ಎಂದು ನೀಡಲಾಗಿದೆ ಆದ್ದರಿಂದ ಮತ್ತೊಮ್ಮೆ ನಾವು ಸೆಮಿಕಂಡಕ್ಟರ್ನ ವರ್ಕ್ ಫಂಕ್ಷನ್ ಅನ್ನು ಲೆಕ್ಕ ಹಾಕಬೇಕು ಕೊನೆಯ ಸಮಸ್ಯೆಯಲ್ಲಿ ನಾವು ಲೆಕ್ಕ ಮಾಡಿದಂತೆಯೇ ನಾವೂ ಇದನ್ನು ಮಾಡಬಹುದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಪರಿಣಾಮಾಕಾರಿ ಡೆನ್ಸಿಟಿಯನ್ನು ಕಂಡಕ್ಷನ್ ಬ್ಯಾಂಡ್ನಿಂದ ನೀಡಲಾಗಿದೆ ಅದು 2 8 x 1019 ಆಗಿದೆ ಫೆರ್ಮಿ ಮಟ್ಟದ ಸ್ಥಾನವನ್ನು ಲೆಕ್ಕಾಚಾರ ಮಾಡಲು ನಾವು ಇದನ್ನು ನೇರವಾಗಿ ಬಳಸುತ್ತೇವೆ ಆದ್ದರಿಂದಎನ್ ಎಂಬುದು Nc expkT ಹೊರತು ಬೇರೇನೂ ಅಲ್ಲ ಇದರಿಂದ ನೀವು Ec EFn ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಎನ್ ಎನ್ನುವುದು ಡೋನರ್ಗಳ ಕಾನ್ಸಂಟ್ರೇಷನ್ ಆದ ಎನ್ ಡಿ ಅಲ್ಲದೆ ಬೇರೇನೂ ಅಲ್ಲ ಎನ್ಸಿ ಯನ್ನು ನೀಡಿದೆ ಗೊತ್ತಿರುವ ಎಲ್ಲ ಮೌಲ್ಯಗಳನ್ನು ನೀಡಲಾಗಿದೆ ಆದ್ದರಿಂದ ಇಸಿ ಇಎಫ್ಎನ್ ಮುಖ್ಯವಾಗಿ 0 205 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿವೆ ಆದ್ದರಿಂದ ಇದರಿಂದ ನಾವು ಸಿಲಿಕಾನ್ನ ವರ್ಕ್ ಫಂಕ್ಷನ್ ಅನ್ನು 4 215 ಎಲೆಕ್ಟ್ರಾನ್ ವೋಲ್ಟ್ಗಳೆಂದು ಲೆಕ್ಕ ಹಾಕುತ್ತೇವೆ ನಾವು ಇದನ್ನು ಬ್ಯಾಂಡ್ ರೇಖಾಚಿತ್ರದಲ್ಲಿ ಬರೆಯಬಹುದು ಹಾಗಾಗಿ ನಾನು ಅದನ್ನು ಕ್ರಮಬದ್ಧವಾಗಿ ಚಿತ್ರಿಸುತ್ತೇನೆ ಇದು ನನ್ನ ಟಂಗ್ಸ್ಟನ್ ಟಂಗ್ಸ್ಟನ್ನ ವರ್ಕ್ ಫಂಕ್ಷನ್ ಅನ್ನು 4 55 ಎಂದು ನೀಡಲಾಗಿದೆ ಮತ್ತು ಇದು ನನ್ನ ಎನ್ ರೀತಿಯ ಸೆಮಿಕಂಡಕ್ಟರ್ ಆಗಿದೆ ಆದ್ದರಿಂದ ಇದು Ec EV ಇದು 4 01 ಮೌಲ್ಯವನ್ನು ಹೊಂದಿದೆ ಇದಿಷ್ಷು ಸಂಪೂರ್ಣವಾಗಿ 4 215 ಮತ್ತು ಇದು 4 55 ಆಗಿದೆ ಮತ್ತೊಮ್ಮೆ ನಾವು ಟಂಗ್ಸ್ಟನ್ ಮತ್ತು ಎನ್ ರೀತಿಯ ಸಿಲಿಕಾನ್ ನಡುವೆ ಸ್ಕಾಟ್ಕಿ ಜಂಕ್ಷನ್ನ ಪ್ರಕರಣವನ್ನು ಹೊಂದಿದ್ದೇವೆ ಆದ್ದರಿಂದ ಭಾಗ ಎ ನಾವು ಸೈದ್ಧಾಂತಿಕ ಸ್ಕಾಟ್ಕಿ ತಡೆಗೋಡೆಯ ಲೆಕ್ಕಾಚಾರವನ್ನು ಮಾಡಲು ಬಯಸುತ್ತೇವೆ ಆದ್ದರಿಂದ ನೀವು φB ನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೀರಿ φB ಎಂಬುದು ಸ್ಕಾಟ್ಕಿ ತಡೆಗೋಡೆಯಾಗಿದೆ ಮತ್ತು ಇದು ಮೂಲಭೂತವಾಗಿ ಮೆಟಲ್ನ ವರ್ಕ ಫಂಕ್ಷನ್ ಆಗಿದೆ ಮತ್ತು ಸಿಲಿಕಾನ್ನ ಇಲೆಕ್ಟ್ರಾನ್ ಅಫಿನಿಟಿಯನ್ನು ಕಡಿಮೆ ಮಾಡುತ್ತದೆ ಸ್ಕಾಟ್ಕಿ ತಡೆಗೋಡೆಯು ಇಲೆಕ್ಟ್ರಾನ್ಗಳು ಮೆಟಲ್ದಿಂದ ಸೆಮಿಕಂಡಕ್ಟರ್ ಬದಿಗೆ ಚಲಿಸುವ ತಡೆಗೋಡೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನೀವು ಇಎಫ್ ನಿಂದ ಕಂಡಕ್ಷನ್ ಬ್ಯಾಂಡ್ ಗೆ ಹೋಗುವ ಇಲೆಕ್ಟ್ರಾನ್ ಹೊಂದಿದ್ದೀರಿ ಆದ್ದರಿಂದ ಇದು ಕೇವಲ φm χSi ಆಗಿದೆ ನೀವು ಸಂಖ್ಯೆಗಳನ್ನು ಸೇರಿಸಿ ಲೆಕ್ಕ ಮಾಡಿದರೆ ಇದು 0 45 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತದೆ ನಂತರ ನಾವು ಅಂತರ್ನಿರ್ಮಿತ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ V0 ಎಂಬುದು χm −φSiE ಆಗಿದೆ ಆದ್ದರಿಂದ ಇ ಕೇವಲ ಎಲೆಕ್ಟ್ರಾನ್ ವೋಲ್ಟ್ಗಳಿಂದ ವೋಲ್ಟ್ಗಳಿಗೆ ಪರಿವರ್ತಿಸುವುದಾಗಿದೆ ಇದು ವರ್ಕ್ ಫಂಕ್ಷನ್ಗಳ ನಡುವಿನ ವ್ಯತ್ಯಾಸವಾಗಿದೆ ಇದನ್ನು ನಾವು ಈ ಮೌಲ್ಯಗಳನ್ನು ತುಂಬಿದಾಗ ಉತ್ತರವು 0 335 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿ ಪಡೆಯುತ್ತೇವೆ ಭಾಗ ಸಿಯಲ್ಲಿ ಜಂಕ್ಷನ್ದ ಉದ್ದಕ್ಕೂ 0 2 ವೋಲ್ಟ್ಗಳ ಫಾರ್ವರ್ಡ್ ಬಯಾಸ್Forward bias ಇದ್ದಾಗ ನಾವು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಮತ್ತು ಕರೆಂಟ್ಗಳನ್ನು ಲೆಕ್ಕ ಹಾಕಬೇಕಾಗಿದೆ ಆದ್ದರಿಂದ ಭಾಗ ಸಿಯಲ್ಲಿ ನಾವು ಜಂಕ್ಷನ್ನಲ್ಲಿರುವ ಕರೆಂಟ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಸ್ಕಾಟ್ಕಿ ಡಯೋಡ್ನ ಸಂದರ್ಭದಲ್ಲಿ ಕರೆಂಟ್ಗಾಗಿ ಸಮೀಕರಣವನ್ನು ಬರೆಯಲು ಸಾಧ್ಯವಿದೆ ಇದು ಉಪನ್ಯಾಸದ ಸಮಯದಲ್ಲಿ ನಾವು ಕಲಿತಿರುವುದಿಲ್ಲ ನಾವು ಕರೆಂಟ್Current ಜೆನ್ನು ಕೆಲವು ಸ್ಥಿರ J0 exp eVkT 1 ಎಂದು ಬರೆಯಬಹುದು ಆದ್ದರಿಂದವಿ ಇಲ್ಲಿ ಬಾಹ್ಯ ಪೊಟೆನ್ಷಿಯಲ್Potential J0 ಮೀಸಲಾದ ಸ್ಯಾಚುರೇಷನ್ ಕರೆಂಟ್ ಮತ್ತು ಅದು J0 BeT2 exp ϕBkT ಆಗಿದೆ ಆದ್ದರಿಂದ ಇದನ್ನು ರಿಚರ್ಡ್ಸನ್ ದುಷ್ಮಾನ್ ಸಮೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಮೆಟಲ್ದಿಂದ ಥರ್ಮಿಅಯೋನಿಕ್ ಎಮಿಷನ್ ಸಮಯದಲ್ಲಿ ಕರೆಂಟ್ ಅನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುತ್ತದೆ ಸಾಮಾನ್ಯವಾಗಿ Be ಎಂಬುದು ವಸ್ತುವಿನ ಸ್ಥಿರಾಂಕವಾಗಿದೆ ಇದು ಇಂಟರ್ಫೇಸ್ನ ಗುಣಧರ್ಮವಾಗಿದೆ ನೀವು ಟಂಗ್ಸ್ಟನ್ ಮತ್ತು ಸಿಲಿಕಾನ್ ಅಥವಾ ಪ್ಲಾಟಿನಂ ಮತ್ತು ಸಿಲಿಕಾನ್ ಪ್ಲಾಟಿನಂ ಮತ್ತು ಜರ್ಮೇನಿಯಂಗಳನ್ನು ಹೊಂದಿದ್ದರೂ Be ನ ಮೌಲ್ಯ ಬದಲಾಗುತ್ತದೆ ಆದ್ದರಿಂದ Be ವಸ್ತುಗಳ ಮೇಲೆ ಅವಲಂಬಿತವಾಗಿರುವ ಸ್ಥಿರಾಂಕವಾಗಿದೆ ಇದು ಮೂಲಭೂತವಾಗಿ ಜಂಕ್ಷನ್ನ ಗುಣಧರ್ಮವಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ Be ನ ಮೌಲ್ಯವನ್ನು ನೀಡಲಾಗಿದೆ ಆದ್ದರಿಂದ Be 110 A cm 2 K 2 ಆಗಿದೆ ಆದ್ದರಿಂದ ϕB ಯ ಮೌಲ್ಯ ನಾವು ಮೊದಲೇ ಲೆಕ್ಕಾಚಾರ ಮಾಡಿದ್ದು ಇದು ಸ್ಕಾಟ್ಕಿ ತಡೆಗೋಡೆ ಹೊರತು ಬೇರೇನೂ ಅಲ್ಲ ಈ ಸಮಸ್ಯೆಯಿಂದ ನೀವು Jo ಅನ್ನು ಲೆಕ್ಕ ಹಾಕಬಹುದು ಉಳಿದಂತೆ ಎಲ್ಲ ಮೌಲ್ಯಗಳು ತಿಳಿದಿದೆ ತಾಪಮಾನವು 300 ಕೆಲ್ವಿನ್ ಇದೆ ಆದ್ದರಿಂದ ಇಲ್ಲಿಂದ Jo ಮೂಲಭೂತವಾಗಿ 8 5 x 10 3 A cm 2 ಆಗಿದೆ ನೀವು ಕರೆಂಟ್ ಅನ್ನು ಲೆಕ್ಕಹಾಕಲು ಬಯಸಿದರೆ ನೀವು ಇದನ್ನು ಏರಿಯಾದೊಂದಿಗೆ ಗುಣಿಸಿ ಆದ್ದರಿಂದ ಕರೆಂಟ್ ಐ ಇದು Jo x A ಆಗಿದೆ ಅಂದರೆಅದು 8 5 x 10 6 A ಅಥವಾ 8 5 μA ಆಗಿದೆ ಫಾರ್ವರ್ಡ್ ಬಯಾಸ್Forward biasನ ಸಮಯದಲ್ಲಿ ನಾವು ಈಗ ಕರೆಂಟ್ ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದಜೆ ಎಂಬುದು J0 exp eVkT 1 ಆಗಿದೆ ಸಾಮಾನ್ಯವಾಗಿ ಇಲ್ಲಿ ಎಕ್ಸ್ಫೊನೆನ್ಷಿಯಲ್Exponential ಪದವು ಪ್ರಾಬಲ್ಯತೆಯನ್ನು ಹೊಂದಿದೆ ಬಾಹ್ಯ ವೋಲ್ಟೇಜ್ ಅನ್ನು 0 2 ವೋಲ್ಟ್ ಎಂದು ನೀಡಲಾಗಿದೆ ಆದ್ದರಿಂದ ನಾವು ಸಂಖ್ಯೆಗಳನ್ನು ಇಲ್ಲಿ ತುಂಬಿದಾಗ ಮತ್ತು J ಯ ಮೌಲ್ಯವು 19 3 A cm 2 ಅಥವಾ ಕರೆಂಟ್Current ಐ ಕೇವಲ 0 019 ಆಂಪಿಯರ್ಗಳಾಗಿ ಪಡೆಯುತ್ತೇವೆ ಆದ್ದರಿಂದ ಇದು ಫಾರ್ವರ್ಡ್ ಬಯಾಸ್Forward biasನ ಸಮಯದಲ್ಲಿನ ಕರೆಂಟ್Current ಆಗಿದೆ ರಿವರ್ಸ್ಡ್ ಬಯಾಸ್Reverse bias ಸಮಯದಲ್ಲಿ ಇದು ಕರೆಂಟ್Current ಕ್ಕಿಂತ 4 ಪಟ್ಟು ಅಧಿಕವಾಗಿದೆ ಎಂದು ನೀವು ನೋಡಬಹುದು ಅದಕ್ಕಾಗಿಯೇ ಸ್ಕಾಟ್ಕಿ ಜಂಕ್ಷನ್ ಮೂಲಭೂತವಾಗಿ ಉತ್ತಮ ರೆಕ್ಟಿಫೈಯರ್ ಆಗಿದೆ ಭಾಗ ಡಿ ಯಲ್ಲಿ ಪ್ರಶ್ನೆಯು ಪ್ರಾಯೋಗಿಕ ಸ್ಕಾಟ್ಕಿ ತಡೆಗೋಡೆ ನಿಜವಾಗಿಯೂ ಹೆಚ್ಚಾಗಿದೆ ಎಂದು ಹೇಳುತ್ತದೆ ಆದ್ದರಿಂದ φB ದ ಪ್ರಾಯೋಗಿಕ ಮೌಲ್ಯವು 0 ಆದ್ದರಿಂದ ನಾವು ಮರು ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಈ ಪ್ರಾಯೋಗಿಕ ಮೌಲ್ಯವು ಗಣನೆಗೆ ತೆಗೆದುಕೊಳ್ಳುತ್ತದೆ ಇಂಟರ್ಫೇಸ್ ಎಂದಿಗೂ ಪರಿಪೂರ್ಣವಲ್ಲ ಏಕೆಂದರೆ ನೀವು ಯಾವಾಗಲೂ ಇಂಟರ್ಫೇಸ್ನಲ್ಲಿ ಕೆಲವು ರೀತಿಯ ಡಿಫೆಕ್ಟ್ಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಇದನ್ನು ಉಪಯೋಗಿಸಿದರೆ ನಾವು φB ಯ ಹೊಸ ಮೌಲ್ಯವನ್ನು ಬಳಸುವದನ್ನು ಹೊರತುಪಡಿಸಿದರೆ ನಾವು ಮಾಡಿದ ಅದೇ ಲೆಕ್ಕಾಚಾರಗಳನ್ನು ನಾವು ಬಳಸಬಹುದು ಆದ್ದರಿಂದ ಈ ನಿರ್ದಿಷ್ಟ ಪ್ರಕರಣದಲ್ಲಿ Jo ದ ಮೌಲ್ಯವು 8 3 x 10 5 Acm 2 ಆಗಿದೆ ಮತ್ತು ಕರೆಂಟ್Current ಜೆದ ಮೌಲ್ಯವು 0 19 Acm 2 ಆಗಿ ಹೊರಹೊಮ್ಮುತ್ತದೆ ಆದ್ದರಿಂದ ನೈಜ ಕರೆಂಟ್ ನಾವು ಸೈದ್ಧಾಂತಿಕ ಮೌಲ್ಯಗಳನ್ನು ಬಳಸಿದರೆ ನಾವು ನಿರಿಕ್ಷಿಸಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಆದರೆ ಪ್ರಮುಖ ಸಂಗತಿಯೆಂದರೆ ಇದು ಇನ್ನೂ Jo ಕ್ಕಿಂತ 4 ಪಟ್ಟು ಅಧಿಕವಾಗಿದೆ ಆದ್ದರಿಂದ ಸ್ಕಾಟ್ಕಿ ಡಯೋಡ್ ಸ್ಕಾಟ್ಕಿ ಜಂಕ್ಷನ್ ಇನ್ನೂ ರಿಕ್ಟಿಫೈಯರ್ ಆಗಿ ಕಾರ್ಯನಿರ್ವಹಿಸುತ್ತದೆ ನಾವು ಈಗ ಮುಂದಿನ ಸಮಸ್ಯೆಗೆ ಹೋಗೋಣ 4 ನೇ ಸಮಸ್ಯೆ ನಮ್ಮಲ್ಲಿ ಪ್ಲಾಟಿನಂ ಸಿಲಿಸೈಡ್ ಸ್ಕಾಟ್ಕಿ ಡಯೋಡ್ ಇದೆ ಇದನ್ನು ಎನ್ ಸಿಲಿಕಾನ್ ಮೇಲೆ ತಯಾರಿಸಲಾಗಿದೆ ಆದ್ದರಿಂದ ನೀವು ಸಿಲಿಕಾನ್ ಮೇಲೆ ಪ್ಲಾಟಿನಂ ಸಿಲಿಸೈಡ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ಹೇಗೆ ಪಡೆಯಲಾಗುತ್ತದೆ ಮೊದಲು ಪ್ಲಾಟಿನಂ ಮೆಟಲ್ ಅನ್ನು ಲೇಪನ ಮಾಡುವುದರ ಮೂಲಕ ಸಾಮಾನ್ಯವಾಗಿ ಇದನ್ನು ಉಷ್ಣದಿಂದ ಆವಿಯಾಗುವಿಕೆ ಅಥವಾ ಸ್ಪಟ್ಟರಿಂಗ್ ಅಥವಾ ಇ ಕಿರಣದ ಆವಿಯಾಗುವಿಕೆಯಂತಹ ಕೆಲವು ಆವಿ ಶೇಖರಣಾ ಪ್ರಕ್ರಿಯೆಯಿಂದ ಮಾಡಲಾಗುತ್ತದೆ ನಂತರ ಇಂಟರ್ಫೇಸ್ನ್ನು ಅನೀಲಿಂಗ್ ಪ್ರಕ್ರಿಯೆಗೆ ಒಳಪಡಿಸಿದೆ ಆದ್ದರಿಂದ ನಾವು ಪ್ಲಾಟಿನಂ ಮತ್ತು ಸಿಲಿಕಾನ್ ನಡುವೆ ಪರಸ್ಪರ ಡಿಫ್ಯೂಸನ್ ಹೊಂದಿದ್ದೇವೆ ಅದು ಮತ್ತೆ ಸಿಲಿಸೈಡ್ ರೂಪಿಸಲು ಪ್ರತಿಕ್ರಿಯಿಸುತ್ತದೆ ಆದ್ದರಿಂದ ಸಂಯೋಜನೆಯನ್ನು ಅವಲಂಬಿಸಿ ನೀವು Pt Si ದ ಒಂದೇ ಸಂಯೋಜನೆಯನ್ನು ಪಡೆಯಬಹುದು ಅಥವಾ ನೀವು ಬಹು ಸಂಯೋಜನೆಗಳನ್ನು ಪಡೆಯಬಹುದು ಮತ್ತೊಮ್ಮೆ ದಪ್ಪನಾದ ಪ್ಲಾಟಿನಂPlatinum ಪದರ ಮತ್ತು ಅಂತರ್ ಮಿಶ್ರಣದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಈ ಸಿಲಿಸೈಡ್ ಪದರಗಳು ಸಾಮಾನ್ಯವಾಗಿ ಮೆಟಲ್ಗಳನ್ನು ಸಂಗ್ರಹಿಸುವುದರ ಮೂಲಕ ಮತ್ತು ನಂತರ ಕೆಲವು ರೀತಿಯ ಪೋಸ್ಟ್ ಅನೀಲಿಂಗ್ ಚಿಕಿತ್ಸೆಯನ್ನು ಮಾಡುವುದರ ಮೂಲಕ ರೂಪುಗೊಳ್ಳುತ್ತವೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಇದು ಎನ್ ರೀತಿಯ ಸಿಲಿಕಾನ್ ಆಗಿದೆ ಎನ್ಡಿ 1016 cm 3 ಇದು ತಡೆಗೋಡೆಯ ಎತ್ತರವಾಗಿದೆ ಈ ನಿರ್ದಿಷ್ಟ ಸಮಸ್ಯೆಯಲ್ಲಿ φBಯ ಮೌಲ್ಯವು 0 89 ವೋಲ್ಟ್ಗಳೆಂದು ನೀಡಲಾಗಿದೆ ಆದ್ದರಿಂದ ಪೋಸ್ಟ್ ಅನೀಲಿಂಗ್ ಮಾಡುವ ಒಂದು ಅನುಕೂಲವೆಂದರೆ ಅದು ಸಾಮಾನ್ಯವಾಗಿ ಕೆಲವು ಡಿಫೆಕ್ಟ್ಗಳನ್ನು ನಿವಾರಿಸುತ್ತದೆ ಇದರಿಂದ ಈ ತಡೆಗೋಡೆಯು ಸೈದ್ಧಾಂತಿಕವಾಗಿ ಲೆಕ್ಕಹಾಕಿದ ತಡೆಗೋಡೆಗೆ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ ಮತ್ತೊಮ್ಮೆ ನಾವು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಫಾರ್ವರ್ಡ್ ಕರೆಂಟ್ ನಮಗೆ ತಿಳಿದಿದೆ ಆದ್ದರಿಂದ ಜೆಅನ್ನು 2 Acm 2 ಎಂದು ನೀಡಲಾಗಿದೆ ಮತ್ತು ನಾವು ವೋಲ್ಟೇಜ್ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಹಾಗಾಗಿ ಬಾಹ್ಯ ವಿಯನ್ನು ನಾವು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ನಾವು ಹಿಂದಕ್ಕೆ ಹೋಗಿ ಅದೇ ಸಮೀಕರಣವನ್ನು ಬಳಸಬಹುದು J0 ಗೆ ಸಮವಾಗಿರುತ್ತದೆ exp eVkT 1 J0 ಎಂಬುದು J0 BeT2 exp ϕBkT ಆಗಿದೆ ಆದ್ದರಿಂದ Be ನ ಮೌಲ್ಯವು ಈ ಸಮಸ್ಯೆಗೆ ನಾವು ಇನ್ನೂ ಅದೇ ಮೌಲ್ಯವಾದ 110 A cm 2 K 1 ಎಂದು ತೆಗೆದುಕೊಳ್ಳಬಹುದು ನಾವು ಇದನ್ನು ಬಳಸಿ ಮತ್ತು J0 ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ BeT2 exp ϕBkT ಅನ್ನು ಬದಲಿಸುವ ಮೂಲಕ J0 ಪಡೆಯಲಾಗಿದೆ ಒಮ್ಮೆ ನಾವು J0 ಮೌಲ್ಯವನ್ನು ಪಡೆದರೆ ನೀವು J0 ಮೌಲ್ಯವನ್ನು ಇಲ್ಲಿ ಸೇರಿಸಬಹುದು ನಾವು ಜೆ ನ ಮೌಲ್ಯವನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಜೆಯನ್ನು 2 Acm 2 ಎಂದು ನೀಡಲಾಗಿದೆ ನಮಗೆ ತಿಳಿದಿಲ್ಲದ ಏಕೈಕ ವಿಷಯವೆಂದರೆ ಬಾಹ್ಯ ವಿ ಆಗಿದೆ ಆದ್ದರಿಂದ ನಾವು J0 ಅನ್ನು ಲೆಕ್ಕ ಹಾಕಿದ ನಂತರ ನಾವು ಅದನ್ನು ಇಲ್ಲಿ ಸೇರಿಸಿ ಮಾಡಬಹುದು ಮತ್ತು ಬಾಹ್ಯ ವಿಯನ್ನು ಪಡೆಯಬಹುದು ಆದ್ದರಿಂದ ಈ ನಿರ್ದಿಷ್ಟ ಪ್ರಶ್ನೆಗೆ ನಾನು 0 49 ವೋಲ್ಟ್ಮೌಲ್ಯವನ್ನು ಬಾಹ್ಯ ವಿಗಾಗಿ ಉತ್ತರವನ್ನು ಬರೆಯುತ್ತೇನೆ ಲೆಕ್ಕಾಚಾರವು ನಾವು ಹಿಂದಿನ ಸಮಸ್ಯೆಯಲ್ಲಿ ಮಾಡಿದಂತೆಯೇ ಇರುತ್ತದೆ ಆದ್ದರಿಂದ ನಾವು ಈಗ 5 ನೇ ಸಮಸ್ಯೆಗೆ ಹೋಗೋಣ ಸಮಸ್ಯೆ 5 ಗೋಲ್ಡ್Gold ಅನ್ನು ಲೇಪನ ಮಾಡುವ ಮೂಲಕ ನಾವು ಸ್ಕಾಟ್ಕಿ ಡಯೋಡ್ ಅನ್ನು ಹೊಂದಿದ್ದೇವೆ ಆದರೆ ಈಗ ವಸ್ತು ಎನ್ ರೀತಿಯ ಗ್ಯಾಲಿಯಂ ಆರ್ಸೆನೈಡ್ ಆಗಿದೆ ನಮ್ಮಲ್ಲಿ ಎನ್ ಗ್ಯಾಲಿಯಂ ಆರ್ಸೆನೈಡ್ ಇದರ ಎನ್ ಡಿಯ ಮೌಲ್ಯವು 5x1016 cm 3 ಆಗಿದೆ ಆದ್ದರಿಂದ ಮತ್ತೊಮ್ಮೆ ಭಾಗ ಎನಲ್ಲಿ ನಾವು ಕರೆಂಟ್ ಡೆನ್ಸಿಟಿ ಗಾಗಿ ಫಾರ್ವರ್ಡ್ ಬಯಾಸ್ ವೋಲ್ಟೇಜ್Forward bias voltage ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಜೆ ಯ ಮೌಲ್ಯವು 5 Acm 2 ಆಗಿದೆ ಮತ್ತು ಅದಕ್ಕಾಗಿ ನಾವು ವೋಲ್ಟೇಜ್ ಅನ್ನು ಲೆಕ್ಕ ಹಾಕಬೇಕು ಇದು ಮತ್ತೆ ಹಿಂದಿನ ಸಮಸ್ಯೆಯಂತೆಯೇ ಇದೆ ಈಗ ವಸ್ತುವು ಗ್ಯಾಲಿಯಮ್ ಆರ್ಸೆನೈಡ್ ಆಗಿದೆ ನಾವು ಮಾಡಬೇಕಾದ ಮೊದಲ ವಿಷಯವೆಂದರೆ ತಡೆಗೋಡೆಯ ಪೊಟೆನ್ಷಿಯಲ್ ಅನ್ನು ಲೆಕ್ಕಾಚಾರ ಮಾಡುವುದಾಗಿದೆ ಇದು ಸೈದ್ಧಾಂತಿಕ ತಡೆಗೋಡೆ ಎಂದು ನಾವು ಭಾವಿಸಲಿದ್ದೇವೆ ಆದ್ದರಿಂದ ನಾವು φB ಯ ಬೆಲೆಯನ್ನು ತಿಳಿದುಕೊಳ್ಳಬೇಕು ಇದು ಗ್ಯಾಲಿಯಂ ಆರ್ಸೆನೈಡ್ಗಾಗಿ ಇಲೆಕ್ಟ್ರಾನ್ ಅಫಿನಿಟಿಯನ್ನು ಕಡಿಮೆ ಮಾಡುವುದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಗ್ಯಾಲಿಯಮ್ ಆರ್ಸೆನೈಡ್ದ ಇಜಿಯ ಮೌಲ್ಯವನ್ನು ನೀಡಲಾಗಿದೆ ಆದರೆ ಹೆಚ್ಚು ಮುಖ್ಯವಾಗಿ ನಮಗೆ ಇಲೆಕ್ಟ್ರಾನ್ ಅಫಿನಿಟಿ ಮಾತ್ರ ಬೇಕಾಗುತ್ತದೆ ಇದರ ಮೌಲ್ಯ 4 07 ಇವಿ ಆಗಿದೆ ಆದ್ದರಿಂದ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಲೆಕ್ಕಾಚಾರ ಮಾಡಲು ನಾವು ಇನ್ನೂ ಇತರ ಮೌಲ್ಯಗಳನ್ನು ಬಳಸಬಹುದು ಆದರೆ ಭಾಗ ಎ ಗೆ ಸಂಬಂಧಿಸಿದಂತೆ ನಾವು ತಿಳಿದುಕೊಳ್ಳಬೇಕಾದ ಏಕೈಕ ವಿಷಯವೆಂದರೆ ಇಲೆಕ್ಟ್ರಾನ್ ಅಫಿನಿಟಿಯಾಗಿದೆ ಆದ್ದರಿಂದ φm ಅನ್ನು 5 ಇಲೆಕ್ಟ್ರಾನ್ ವೋಲ್ಟ್ ಎಂದು ನೀಡಲಾಗಿದೆ ಆದ್ದರಿಂದ ಇದು ಗೋಲ್ಡ್ದ ವರ್ಕ್ ಫಂಕ್ಷನ್ ಆಗಿದೆ ಗ್ಯಾಲಿಯಂ ಆರ್ಸೆನೈಡ್ನ ಇಲೆಕ್ಟ್ರಾನ್ ಅಫಿನಿಟಿಯು ತಿಳಿದಿದೆ ಸೈದ್ಧಾಂತಿಕ ತಡೆಗೊಡೆಯ ಪೊಟೆನ್ಷಿಯಲ್ 0 93 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿದೆ ಆದ್ದರಿಂದ ಒಮ್ಮೆ ನಾವು Jo ನ್ನು ಲೆಕ್ಕ ಹಾಕಬಹುದು ಮತ್ತೊಮ್ಮೆ ಗೋಲ್ಡ್ ಮತ್ತು ಗ್ಯಾಲಿಯಮ್ ಆರ್ಸೆನೈಡ್ ಇಂಟರ್ಫೇಸ್ಗಾಗಿ ನಾವು Be ಗಾಗಿ ಮೌಲ್ಯಗಳನ್ನು ಹೊಂದಿದ್ದೇವೆ Be 45 A cm 2 K 2 ಇದೆ ಆದ್ದರಿಂದ Be ಎಂಬುದು ಕೇವಲ ಒಂದು ವಸ್ತುವಿನ ಗುಣಧರ್ಮವಲ್ಲ ಅದು ನಿಮ್ಮ ಬಳಿ ಇರುವ ವಸ್ತುವಿನ ಫೇಸೆಟ್Facetನ ಮೇಲೆ ಅವಲಂಬಿತವಾಗಿರುತ್ತದೆ ನೀವು 100 ಪ್ಲೇನ್ ಅಥವಾ 110 ಅಥವಾ 111 ಅನ್ನು ಹೊಂದಿದ್ದರೂ ಅದು Be ನ ಮೌಲ್ಯದ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ Jo ನಾವು ಲೆಕ್ಕಾಚಾರ ಮಾಡಬಹುದಾದ ಒಂದು ಸಂಖ್ಯೆಯಾಗಿದೆ ಎಲ್ಲಾ ಸಂಖ್ಯೆಗಳು ತಿಳಿದಿವೆ ಹಾಗಾಗಿ ಇದು 9 1 x 10 10 A cm 2 ಆಗಿದೆ Jo ತಿಳಿದಿದೆ ಜೆ ಯು eVkT 1ಎಂದು ತಿಳಿದಿದೆ ಮತ್ತೆ ಜೆದ ಮೌಲ್ಯವು ಗೊತ್ತಿದೆ Jo ದ ಮೌಲ್ಯವು ಗೊತ್ತಿದೆ ಗೊತ್ತಿಲ್ಲದಿರುವುದು ವಿ ಮಾತ್ರವಾಗಿದೆ ಅದರಿಂದ ನಾವು ವಿ ಅನ್ನು 0 58 ವೋಲ್ಟ್ಗಳೆಂದು ಪಡೆಯುತ್ತೇವೆ ಭಾಗ ಬಿ ಯಲ್ಲಿ ನಾವು ಕರೆಂಟ್ ಡೆನ್ಸಿಟಿಯನ್ನು ದ್ವಿಗುಣಗೊಳಿಸಲು ಫಾರ್ವರ್ಡ್ ಬಯಾಸ್Forward bias ವೋಲ್ಟೇಜ್ನಲ್ಲಿನ ಬದಲಾವಣೆಯನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಜೆ ಯು ಹೊಸದಾಗಿದೆ ಇದು ನಿಮ್ಮ ಹೊಸ ಕರೆಂಟ್ ಡೆನ್ಸಿಟಿಯು ಹಳೆಯ ಜೆಕ್ಕಿಂತ 2 ಪಟ್ಟು ಹೆಚ್ಚಾಗಿದೆ ಆದ್ದರಿಂದ ಇದು 10 Acm 2 ಆಗಿರಬೇಕು ನೀವು ಹಳೆಯ ಮತ್ತು ಹೊಸ ಜೆ ಅನುಪಾತವನ್ನು ತೆಗೆದುಕೊಳ್ಳಬಹುದು ಅಥವಾ ಇದು JoeVkT 1 ಸಮೀಕರಣವನ್ನು ಬಳಸಬಹುದು ನೀವು ಲೆಕ್ಕ ಹಾಕಬಹುದು ಆದ್ದರಿಂದ ನೀವು Jnew J ಅನುಪಾತವನ್ನು ತೆಗೆದುಕೊಂಡರೆ ಅದರ ಬೆಲೆಯು 2 ಆಗಿದೆ ಅದು eVnewkT 1ದಿಂದ eVkT 1 ಗೆ ಭಾಗಿಸಿದಾಗ ಬರುವ ಮೌಲ್ಯಕ್ಕೆ ಸಮವಾಗಿರುತ್ತದೆ ಆದ್ದರಿಂದ ವಿನಮಗೆ ಗೊತ್ತಿದೆ ಈಗ ತಾನೇ ಭಾಗ ಎ ದಲ್ಲಿ ಲೆಕ್ಕ ಹಾಕಿದ್ದೇವೆ ಈಗ ನಾವು ಮಾಡಬೇಕಾಗಿರುವುದು Vnew ನ್ನು ಕಂಡುಹಿಡಿಯುವುದಾಗಿದೆ Vnew ದ ಮೌಲ್ಯವು 0 60 ವೋಲ್ಟ್ ಆಗಿದೆ ಸ್ಕಾಟ್ಕಿ ಜಂಕ್ಷನ್ನ ಸಂದರ್ಭದಲ್ಲಿ ಇದು ಮೂಲಭೂತವಾಗಿ ರೆಕ್ಟಿಫೈಯರ್ ಆಗಿದೆ ಸ್ಕಾಟ್ಕಿ ತಡೆಗೊಡೆಯ ವೋಲ್ಟೇಜ್ ಅಂತರ್ನಿರ್ಮಿತ ಪೊಟೆನ್ಷಿಯಲ್ ಮತ್ತು ಫಾರ್ವರ್ಡ್ ಮತ್ತು ರಿವರ್ಸ್ ಬಯಾಸ್Reverse biasನ ಸಮಯದಲ್ಲಿ ಕರೆಂಟ್ ಅನ್ನು ಹೇಗೆ ಲೆಕ್ಕ ಹಾಕುವುದು ಎಂದು ನಾವು ನೋಡಿದ್ದೇವೆ ಓಹ್ಮಿಕ್ ಕಾಂಟ್ಯಾಕ್ಟ್ ಹೆಚ್ಚು ಸರಳವಾಗಿದೆ ಮತ್ತು ಓಹ್ಮಿಕ್ ಕಾಂಟ್ಯಾಕ್ಟ್ ಮೂಲಭೂತವಾಗಿ ರೆಸಿಸ್ಟರ್ ಆಗಿದೆ ಮತ್ತು ರೆಸಿಸ್ಟಿವಿಟಿಯನ್ನು ಸಾಮಾನ್ಯವಾಗಿ ಸೆಮಿಕಂಡಕ್ಟರ್ ವಸ್ತುವಿನ ರೆಸಿಸ್ಟಿವಿಟಿಯಿಂದ ನೀಡಲಾಗುತ್ತದೆ